ಆಪ್ಟಿಮಲ್ ಸಿಸ್ಟಮ್ ಕಾರ್ಯಾಚರಣೆಮುಂದುವರಿದ ಭಾಗ ಆದ್ದರಿಂದ ಈ ಸಮಸ್ಯೆಗೆ ನಾವು ಏನನ್ನು ನೋಡಿದ್ದೇವೆ ಅಂದರೆ ವಿಭಿನ್ನ ಶ್ರೇಣಿಗಾಗಿ ಹೇಳುವುದಾದರೆ ಕರ್ವ್ A ಯಿಂದ B 39 76 ಲೋಡ್ 54 ಮತ್ತು 73 ರ ನಡುವೆ ಇದೆ ಎಂದು ತೋರಿಸಿದರೆ ಈ ಭಾಗವು AB ಆಗಿದೆ ಆದ್ದರಿಂದ ಈ ಸಮೀಕರಣ ಇದು ರೇಖೀಯಸಮೀಕರಣವಾಗಿದೆ ಆದ್ದರಿಂದ ಈ ಭಾಗವನ್ನು ಎಳೆಯಲಾಗುತ್ತದೆ ಮತ್ತು BC λ0 2 PL38 ಆಗಿದೆ ನಂತರ ಇಲ್ಲಿಂದ 73 ಮೆಗಾವ್ಯಾಟ್ನಿಂದ ಪ್ರಾರಂಭವಾಗಿ 295 ಮೆಗಾವ್ಯಾಟ್ ವರೆಗೂ ಇದೆ ಆದ್ದರಿಂದ ನಾವು ಈ ಸರಳ ಲೈನ್ಅನ್ನು ಪಡೆಯುತ್ತೇವೆ ಮತ್ತು ನಂತರ ಕೊನೆಯದು λ 0 36PL 32 8 ಆದ್ದರಿಂದ ಇದು C ಯಿಂದ D ವಕ್ರರೇಖೆ ಅಂದರೆ λ 73 4 ರಿಂದ 78 ಆದ್ದರಿಂದ ಇದು PL ವರ್ಸಸ್ λ ಗ್ರಾಫ್ ಆಗಿದೆ ಆದ್ದರಿಂದ ಇದು ಕೇವಲ ಮೂರು ವಿಭಿನ್ನ ಸರಳ ಲೈನ್ಗಳನ್ನು ಮೂರು ವಿಭಿನ್ನ ಸ್ಲೋಪ್ಗಳೊಂದಿಗೆ ಚಿತ್ರಿಸಲಾಗಿದೆ ಮತ್ತು ನೀವು ಅದನ್ನು ಸುಲಭವಾಗಿ ಮಾಡಬಹುದು ಈ ಭಾಗವು ಒಟ್ಟು ಲೋಡ್ ಮತ್ತು ಈ ಭಾಗವು λ ಮುಂದೆ ಈ ಉದಾಹರಣೆಯ ಆಧಾರದ ಮೇಲೆ ಮಾತ್ರ ನಾವು ಮತ್ತೊಂದು ವಿಭಿನ್ನ ದತ್ತಾಂಶವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ಇದನ್ನು ಪರಿಹರಿಸುತ್ತೇವೆ ಉದಾಹರಣೆ 2ರಲ್ಲಿನ ಸಮಸ್ಯೆಗಾಗಿ ಈ ಹಿಂದಿನದು ನೀವು ಉತ್ಪಾದಿಸುವ ಎರಡು ಘಟಕಗಳ ನಡುವೆ ಒಂದೇ ಲೋಡ್ನ ಸಮಾನ ಹಂಚಿಕೆಗೆ ಹೋಲಿಸಿದರೆ ಒಟ್ಟು 266 66 ಮೆಗಾವ್ಯಾಟ್ ಲೋಡ್ನ ಗರಿಷ್ಠ ಶೆಡ್ಯೂಲ್ ಗಾಗಿ ಉಳಿತಾಯವನ್ನು ಲೆಕ್ಕಾಚಾರ ಮಾಡುತ್ತದೆ ಆ ಕೋಷ್ಟಕ ರೂಪವನ್ನು ನೋಡಿದಾಗ ನೀವು ಲೋಡ್ ಅನ್ನು ಒಟ್ಟುಗೂಡಿಸಿದಾಗ ನನ್ನ ಪ್ರಕಾರ ಸಮಾನ ಪಾಲು ಎಂದರೆ 133 33 ಮೆಗಾವ್ಯಾಟ್ ಇದು ಒಂದು ಮತ್ತು ನೀವು ಗರಿಷ್ಠ ಎಂದು ಕರೆಯುತ್ತೀರಿ ನಾವು ನೀಡಿದ ಗರಿಷ್ಠ 266 66ನ್ನು ತೆಗೆದುಕೊಂಡರೆ ಸೂಕ್ತವಾದುದಾದರೆ ಆ ಸಂದರ್ಭದಲ್ಲಿ Pg1 161 11 ಮೆಗಾವ್ಯಾಟ್ ಮತ್ತು ಈ 108 55 ಮೆಗಾವ್ಯಾಟ್ ಆದ್ದರಿಂದ ಇದರರ್ಥ ಅತ್ಯುತ್ತಮ ಕಾರ್ಯಾಚರಣೆಗಾಗಿ ಟೇಬಲ್ನಲ್ಲಿ 266 66 ಮೆಗಾವ್ಯಾಟ್ನ ಎಂದು ಗುರುತಿಸಬಹುದು ಅಂದರೆ ಈ ಕೋಷ್ಟಕದಿಂದ ಕೇವಲ Pg1161 11 MW ಮತ್ತು Pg2 105 5 MW ಮಾತ್ರ ತೆಗೆದುಕೊಳ್ಳಬಹುದು ಆದ್ದರಿಂದ ಲೋಡ್ಗಳನ್ನು ಸಮಾನವಾಗಿ ಹಂಚಿಕೊಂಡರೆ ಮತ್ತು ಎರಡೂ ಮೂಲಭೂತವಾಗಿ 2 ರಿಂದ ಭಾಗಿಸಲ್ಪಡುತ್ತವೆ ಆದ್ದರಿಂದ ಇದು Pg1133 33 MW MW ಮತ್ತು Pg2133 33 MW ಎರಡೂ ಸಮಾನವಾಗಿರುತ್ತವೆ ಆದ್ದರಿಂದ ಈಗ C1 ಎಂದು ಏನನ್ನು ಹೇಳುತ್ತಿರೋ ಅದು IC1 ಅನ್ನು ಇಂಟಿಗ್ರೇಷನ್ ಮಾಡಲು ನೀಡಲಾಗಿದೆ C1dC1dPg1 dPg10 18 Pg141dPg1 ನೀವು ಇದನ್ನು ಇಂಟಿಗ್ರೇಟ ಮಾಡಿದರೆ ಅದುC10 09 Pg1241 Pg1K1 ಆಗುತ್ತದೆ K1 ಸ್ಥಿರವಾಗಿರುತ್ತದೆ ಅಂತೆಯೇ C2dC2dPg2 dPg20 36 Pg241dPg2 ಅಂದರೆ C20 18 Pg2232 Pg2K2 K2 ಮತ್ತೊಂದು ಸ್ಥಿರವಾಗಿರುತ್ತದೆ K1ಮತ್ತು K2ಸ್ಥಿರಾಂಕಗಳು ಆದ್ದರಿಂದ ICs ಗಳನ್ನು ಕೊಟ್ಟಾಗ C1 ಮತ್ತು C2 ಪಡೆಯಲು ನೀವು ಅವುಗಳನ್ನು ಇಂಟಿಗ್ರೇಟ ಮಾಡಬೇಕು ಆದ್ದರಿಂದ ಈಗ ಈ ಎರಡನ್ನು ನೀಡಿದರೆ ಈಗ ನೀವು ಸೂಕ್ತವಾದದನ್ನು ತೆಗೆದುಕೊಂಡರೆ ಆಪ್ಟಿಮಲ್ ಎಂದರೆ 266 66 ಅನ್ನು ಅತ್ಯುತ್ತಮವಾಗಿ ಉತ್ಪಾದಿಸುವ ಇಂಧನ ವೆಚ್ಚ ಆದ್ದರಿಂದ ನಾವು Pg1161 11 ಮತ್ತು C2105 55 Rshr ಎಂದು ಪರಿಹರಿಸುತ್ತೇವೆ ಆದ್ದರಿಂದ Pg1ಮತ್ತು C1Pg1161 55 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 0 11 K10 55K214324K1K2 Rshr ಆದ್ದರಿಂದ K1 K2 ಸ್ಥಿರಾಂಕಗಳು ಇಲ್ಲಿವೆ ಈಗ ಲೋಡ್ಗಳನ್ನು ಸಮಾನವಾಗಿ ಹಂಚಿಕೊಂಡಾಗ ಇಂಧನ ವೆಚ್ಚ fuel cost C1Pg1133 33ಆಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಅದು 0 33 K10

33K214533K1K2 Rshr ಇದು ಕೂಡ K1 K2 ಇಲ್ಲಿದೆ ಆದ್ದರಿಂದ ನಿಮ್ಮ ವೇಳಾಪಟ್ಟಿ ಕಾರ್ಯಾಚರಣೆಗೆ ಸೂಕ್ತವಾದ ನಿವ್ವಳ ಉಳಿತಾಯ ಅದರಿಂದ ನೀವು ನಿಜವಾಗಿ ಇದನ್ನು ಹೆಚ್ಚಿಸಬಹುದು ಏಕೆಂದರೆ ಅದು ಸೂಕ್ತವಾಗಿ ಹಂಚಿಕೊಳ್ಳದಿದ್ದರೆ ಆದ್ದರಿಂದ ಗರಿಷ್ಠ ವೇಳಾಪಟ್ಟಿ ಕಾರ್ಯಾಚರಣೆಗಾಗಿ ನಿವ್ವಳ ಉಳಿತಾಯ ಆದ್ದರಿಂದ ಇದು ಸಮಾನ ಹಂಚಿಕೆ 14533K1K2 14324K1K2209 Rshr ಆದ್ದರಿಂದ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸದಿದ್ದರೆ ನೀವು ಗಂಟೆಗೆ 209 ರೂಪಾಯಿಗಳಷ್ಟು ಕಳೆದುಕೊಳ್ಳುತ್ತೀರಿ ಎಂದು ನಾನು ಅರ್ಥೈಸುತ್ತೇನೆ ಇದು ಸರಳ ಉದಾಹರಣೆ ಏಕೆಂದರೆ ಸಮಾನ ಹಂಚಿಕೆ ಎಂದರೆ ಇಷ್ಟು ಪ್ಲಸ್ K1 K2 ಸ್ಥಿರ ಮತ್ತು ಅತ್ಯುತ್ತಮವಾಗಿ ಎಂದು ಇದರ ಅರ್ಥ ಆದ್ದರಿಂದ ಸ್ವಾಭಾವಿಕವಾಗಿ ಒಬ್ಬರು ಅತ್ಯುತ್ತಮ ಕಾರ್ಯಾಚರಣೆಗೆ ಹೋಗಬೇಕು ಆದ್ದರಿಂದ ವರ್ಷದುದ್ದಕ್ಕೂ ಯಾವುದೇ ಸ್ಥಗಿತ ಮತ್ತು ಬದಲಾವಣೆಯಿಲ್ಲ ಎಂದು ಊಹಿಸಿದಾಗ ಆದ್ದರಿಂದ ವಾರ್ಷಿಕ ಉಳಿತಾಯ 8760×2091830840 Rs ಆದ್ದರಿಂದ ಈಗ ನಾವು ಏನೋ ಸ್ವಲ್ಪ ಮಾಡಿದ ಕೆಲಸಗಳಿಗೆ ನಷ್ಟವಿಲ್ಲದೆ ಮಾಡಿದ್ದೇವೆ ಈಗ ನಾವು ಏನು ಮಾಡುತ್ತೇವೆ ಎಂದರೆ ಒಂದು ಲೈನ್ ನಷ್ಟವನ್ನುಪರಿಗಣಿಸಿ ಆರ್ಥಿಕ ರವಾನೆಯನ್ನು ಅಧ್ಯಯನ ಮಾಡುತ್ತೇವೆ ಈಗ ನೀವು ಈಗಾಗಲೇ ಮಾಡಿದ ಲೋಡ್ ಫ್ಲೋ ಅಧ್ಯಯನಗಳಂತೆ ನಾವು ಈಗಾಗಲೇ ಲೈನ್ ನಷ್ಟವನ್ನು ಪರಿಗಣಿಸಬೇಕು ಆದ್ದರಿಂದ ಸ್ವಾಭಾವಿಕವಾಗಿ ಎಲ್ಲಿಯಾದರೂ ಇಂಜೆಕ್ಟೆಡ್ ಶಕ್ತಿಯಂತೆ ಆ ನಷ್ಟವು i1mPgii1nPLiPlossಇದಕ್ಕೆ ಅನುಗುಣವಾಗಿ ಸಮನಾಗಿರುತ್ತದೆ ಈಗ ನಮ್ಮಲ್ಲಿ n ಸಂಖ್ಯೆಯ ಬಸ್ಸುಗಳು ಮತ್ತು m ಜನರೇಟರ್ಗಳಿವೆ ಎಂಬುದು ಪ್ರಶ್ನೆ ಆದ್ದರಿಂದ ಈ ಸಮೀಕರಣದ ಬದಲು ನಾವು ಈ ರೀತಿ ಬರೆಯಬಹುದು i1mPgi i1nPLiPloss ಅಂದರೆ ವಿಷಯ m ಆದ್ದರಿಂದ ಜನರೇಟರ್ಗಳು Pgi ಎಂದು ಪರಿಗಣಿಸುತ್ತೇವೆ ಹಾಗೆ ಅದಿಲ್ಲದಿದ್ದಾಗ Pgi0ಎಂದು ಹೇಳಬಹುದು ಆದ್ದರಿಂದಲೇ ಇದನ್ನು i1mPgi i1nPLiPloss ಎಂದು ಬರೆಯಬಹುದು ಈಗ ನಿವ್ವಳ ಇಂಜೆಕ್ಟೆಡ್ ಶಕ್ತಿ ನಿಮಗೆ ತಿಳಿದಿಲ್ಲವಾದರೆ ಜನರೇಟರ್ Pgi ಅನ್ನು ಮಾತ್ರ ಪರಿಗಣಿಸಿ ಮತ್ತು ಲೋಡ್ PLi ಮಾತ್ರ ನಾವು ಪರಿಗಣಿಸುತ್ತಿರುವ ರಿಯಲ್ ಶಕ್ತಿ ಅಂದರೆ ನಿವ್ವಳ ಇಂಜೆಕ್ಟೆಡ್ ಶಕ್ತಿ ಇದು ನಿಮ್ಮ PiPgi PLi ಅದು ನಿಮ್ಮ ನಿವ್ವಳ ಇಂಜೆಕ್ಟೆಡ್ ಶಕ್ತಿ Pgi PLi ಅಂದರೆ ಈ ಸಮೀಕರಣವನ್ನು i1mPiPlossಎಂದು ಬರೆಯಬಹುದು ಅಂದರೆ ಎಲ್ಲಾ ಬಸ್ಗಳಲ್ಲಿ ಇಂಜೆಕ್ಟೆಡ್ ಶಕ್ತಿಯು ನಿಮಗೆ ವಿದ್ಯುತ್ ನಷ್ಟವನ್ನು ನೀಡುತ್ತದೆ ಆದ್ದರಿಂದ ಎಲ್ಲಾ ಬಸ್ಗಳಲ್ಲಿ ಇಂಜೆಕ್ಟೆಡ್ ಶಕ್ತಿಯ ಮೊತ್ತವು ನಿಮಗೆ ವಿದ್ಯುತ್ ನಷ್ಟವನ್ನು ನೀಡುತ್ತದೆ ಅದಕ್ಕಾಗಿಯೇ ಜನರೇಟರ್ಗಳು ಇದ್ದಾಗ n ಅನ್ನು m ಬದಲಿಗೆ ತೆಗೆದುಕೊಂಡಿದ್ದೇನೆ ಮತ್ತು nm ಮತ್ತು ಜನರೇಟರ್ಗಳು ಇಲ್ಲದಿದ್ದಾಗ ಅದು0 PLi ಆಗಿರುತ್ತದೆ ಅದಕ್ಕಾಗಿಯೇ i 12 n ನ್ನುಈ ರೀತಿಯಾಗಿ ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಅದೇ ರೀತಿಯ ತರ್ಕವನ್ನು ನಾವು ಇಲ್ಲಿ ಬಳಸುತ್ತೇವೆ ಶಕ್ತಿ ಸಂರಕ್ಷಣೆಯ ನಿಯಮದಿಂದ ನಾವು PLossi1nPii1mPgi i1nPLiಅನ್ನು ಬರೆಯಬಹುದು ಇದು ಸಮೀಕರಣ 23 ಆದ್ದರಿಂದ ಇದರರ್ಥ ನಷ್ಟವು ವಾಸ್ತವವಾಗಿ ಒಟ್ಟು ಒಳನುಗ್ಗಿಸಿದಇಂಜೆಕ್ಟ್ ಶಕ್ತಿ ಆಗಿರುತ್ತದೆ ಎಲ್ಲಾ ಬಸ್ಬಾರ್ಗಳಲ್ಲಿನ ಒಳನುಗ್ಗಿಸಿದಇಂಜೆಕ್ಟ್ ಶಕ್ತಿಯ ಮೊತ್ತ ಆಗಿರುತ್ತದೆ ಇದು ನಿಮಗೆ ಅರ್ಥವಾಗುತ್ತದೆ ಈಗ ನಾನು PLoss ಒಟ್ಟು ಲೈನ್ ನಷ್ಟ ಎಂದು ಹೆಸರಿಸಬಹುದು ನಂತರ Pgi ith ಜೆನೆರೇಟರ್ನಿಂದ ಉತ್ಪತ್ತಿಯಾಗುವ ಶಕ್ತಿ ಎಂದು ಅರ್ಥವಾಗುವಂತಹದ್ದಾಗಿದೆ ಮತ್ತು PLi ಲೋಡ್ ಇದು ಬಸ್ i ನಲ್ಲಿ ಇರುತ್ತದೆ ಈಗ PLi ಅನ್ನು ನಿರ್ದಿಷ್ಟಪಡಿಸಲಾಗಿದೆ ಮತ್ತು ಸ್ಥಿರಗೊಳಿಸಲಾಗಿದೆ ಆದ್ದರಿಂದ ಲೋಡ್ ಯಾವುದೆಂದು ನಿಮಗೆ ತಿಳಿದಿದೆ ಲೋಡ್ ಯಾವಾಗಲೂ ಸ್ಥಿರವಾಗಿರುತ್ತದೆ ಆದರೆ Pgi ಅಸ್ಥಿರವಾಗಿರುತ್ತದೆ ಆದ್ದರಿಂದPLiನ್ನು ಮೂರನೇ ಸಮೀಕರಣದಿಂದ ಸ್ಥಿರಗೊಳಿಸಿದರೆ PLoss Pgi ಮೇಲೆ ಅವಲಂಬಿತವಾಗಿದೆ ಎಂದು ನೋಡಬಹುದು ಅಂದರೆ ಲೋಡ್ ಸ್ಥಿರವಾಗಿದ್ದರೆ PLoss Pgiನ ಫಂಕ್ಷನ್ ಆಗಿದೆ Pgi ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಇದರರ್ಥ ಬಸ್ ಒಂದು ಸ್ಲಾಕ್ ಬಸ್ ಮತ್ತು ಸ್ಲಾಕ್ ಬಸ್ ಪವರ್ P1Pg1P1PL1 ಸ್ಲಾಕ್ ಬಸ್ನಲ್ಲಿ ಯಾವುದೇ ಲೋಡ್ ಸಂಪರ್ಕಗೊಂಡಿದ್ದರೆ ಲೋಡ್ ಫ್ಲೋ ಪುನರಾವರ್ತನೆಯ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಡ್ ಸ್ಲಾಕ್ ಬಸ್ಗೆ ಸಂಪರ್ಕಗೊಂಡಿದ್ದರೆ ಅದನ್ನು ಪುನರಾವರ್ತನೆಯ ಪ್ರಕ್ರಿಯೆಯಲ್ಲಿ ಪರಿಗಣಿಸಬೇಕಾಗಿಲ್ಲ ಏಕೆಂದರೆ ಇದು ಕಲ್ಪಿತ ವೇರಿಯೇಬಲ್ ಆಗಿದ್ದು ನಿಮಗೆ ನಿಜವಾಗಿ ಅಗತ್ಯವಿಲ್ಲ ಆದರೆ ಒಮ್ಮೆ ನೀವು ಆ ಸಮಯದಲ್ಲಿ ಲೋಡ್ ಫ್ಲೋ ಅಧ್ಯಯನಗಳನ್ನು ಪಡೆದರೆ Pg1 P1PL1 ಆಗಿರಬೇಕು ಎಂಬುದು ಅವಲಂಬಿತ ವೇರಿಯೇಬಲ್ ಮತ್ತು ಲೋಡ್ ಫ್ಲೋ ಸಮೀಕರಣಗಳನ್ನು ಪರಿಹರಿಸುವ ಮೂಲಕ ಕಂಡುಹಿಡಿಯಬಹುದು ಆದ್ದರಿಂದ Pgi ಯ ಮಾತ್ರ ಸ್ವತಂತ್ರ ವೇರಿಯೇಬಲ್ ಗಳಾಗಿವೆ ಆದ್ದರಿಂದ ಅಂದರೆ ಒಂದು ನಿರ್ದಿಷ್ಟ ವಿದ್ಯುತ್ ವ್ಯವಸ್ಥೆಗೆ ಮತ್ತು ಎಲ್ಲಾ ಬಸ್ಗಳಲ್ಲಿ PLi ಮತ್ತು QLi ಮತ್ತು ನಿರ್ದಿಷ್ಟಪಡಿಸಿದ ಬಸ್ಗಳಲ್ಲಿ i 1 2 3m ನಲ್ಲಿ ನೀಡಲಾದ ವೋಲ್ಟೇಜ್ ಮ್ಯಾಗ್ನಿಟ್ಯೂಡ್ Vi PLoss ನ ಕ್ರಿಯಾತ್ಮಕ ಅವಲಂಬನೆಯನ್ನು ಈ ರೀತಿ ನೀಡಲಾಗಿದೆ PLossPLossPg2Pg3Pgm ಅಂದರೆ ಬಸ್ 1 ಸ್ಲಾಕ್ ಬಸ್ ಇದರರ್ಥ ನಿಮ್ಮ ಬಸ್ ಒಟ್ಟು 1 ರಿಂದ m ಬಸ್ಸುಗಳೆಂದು ನೀವು ಊಹಿಹಿಸಿದರೆ ಮತ್ತು ಬಸ್ 1 ಸ್ಲಾಕ್ ಬಸ್ ಆಗಿದ್ದರೆ ನಷ್ಟವು ವಾಸ್ತವವಾಗಿ Pg2Pg3Pgm ಇದರ ಫನ್ಕ್ಷನ್ ಆಗಿರುತ್ತದೆ ಅಂದರೆ ಇದರರ್ಥ ನಾವು ಆ ನಷ್ಟವನ್ನು ನಿಜವಾಗಿ ಬರೆಯಬಹುದು ನಷ್ಟವನ್ನು ಹಿಡಿದಿಟ್ಟುಕೊಳ್ಳುವುದು PLossPLossPg2Pg3Pgmನ ಫನ್ಕ್ಷನ್ ಆಗಿದೆ ಏಕೆಂದರೆ ನೀವು PLossi1nPii1mPgi i1nPLi ಅನ್ನು ನೋಡಿದ್ದೀರಿ ಆದರೆ ಬಸ್ 1 ಸ್ಲಾಕ್ ಬಸ್ ಆಗಿದ್ದರೆ ಮತ್ತು ಸ್ಲಾಕ್ ಬಸ್ನಲ್ಲಿ ಯಾವುದೇ ಲೋಡ್ ಇದ್ದರೆ ಈ ರೀತಿಯಾಗಿ ಹೇಳಬಹುದು Pg1P1PL1 ಇದರರ್ಥ ಈ ನಷ್ಟವು ವಾಸ್ತವವಾಗಿ Pg2Pg3Pgmನ ಫನ್ಕ್ಷನ್ ಆಗಿದೆ ಈ ನಷ್ಟ ಸೂತ್ರವು ಉತ್ಪತ್ತಿಯ ದೃಷ್ಟಿಯಿಂದ ಆಗಿದ್ದು ಇದರ ಬಗ್ಗೆ ಈ ಅದ್ಯಯದ ಕೊನೆಯಲ್ಲಿ ತಿಳಿಯೋಣ ಏಕೆಂದರೆ ನಾನು ಈ PLoss ಅನ್ನು ಇವುಗಳ ಫನ್ಕ್ಷನ್ ಪರಿಭಾಷೆಯಲ್ಲಿ ಬಗೆಹರಿಸಲು ಪ್ರಯತ್ನಿಸಿದರೆ ಪ್ರಸಕ್ತ ವಿಷಯದ ಸಂಪೂರ್ಣ ಮುಂದುವರಿಕೆ ಕಳೆದುಹೋಗುತ್ತದೆ ಏಕೆಂದರೆ ಈ ಸಮಸ್ಯೆಯನ್ನು ಬಗೆಹರಿಸುವ ವಿಧಾನ ಸದ್ಯ ಹೆಚ್ಚಿನ ಸಮಯ ತೆಗೆದುಕೊಳ್ಳುತದೆ ಆದ್ದರಿಂದ ಕೊನೆಯಲ್ಲಿ ಇದನ್ನು ಈ ರೀತಿಯಾಗಿ ಊಹಿಸಿದಾಗ PLossPLossPg2Pg3Pgm ಹೀಗೆ ಮುಂದುವರಿದು ಆದರೆ ಕೊನೆಯಲ್ಲಿ ನಾನು ನಿಮಗೆ ನಷ್ಟ ಸೂತ್ರವನ್ನು ನೀಡುತ್ತೇನೆ ಈಗ ನಮಗೆ ಅದರ ಅಗತ್ಯವಿಲ್ಲ ಆದ್ದರಿಂದ ನಾವು ಅದನ್ನು ಊಹಿಸಬೇಕು ಆದರೆ ನಾನು ಈಗಲೇ ಪ್ರಯತ್ನಿಸಿದರೆ ಪ್ರಸಕ್ತ ವಿಷಯದ ಸಂಪೂರ್ಣ ಮುಂದುವರಿಕೆ ಕಳೆದುಹೋಗುತ್ತದೆ ಆದ್ದರಿಂದ ಸಮೀಕರಣequation 24 ಲೋಡ್ ಹರಿವಿನ ಪರಿಹಾರಗಳನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಈಗ ಒಟ್ಟು ಇಂಧನ ವೆಚ್ಚದ ಅಭಿವ್ಯಕ್ತಿCTi1mCiPgi ನಿಂದ ನೀಡಲಾಗಿದೆ ಇದು ನಿಜವಾಗಿ ಸಮೀಕರಣequation 24 ನಾನು ಇದನ್ನು 24 ಎಂದು ಮಾಡಿದ್ದೇನೆ ಆದ್ದರಿಂದ ಇದು ಈಗಾಗಲೇ ನೀವು ನೋಡಿದ ಒಟ್ಟು ಇಂಧನ ವೆಚ್ಚ ಎಂದು ತಿಳಿದುಬಂದಿದೆ ಈಗ ಇದು ಈಗಿನ ನಷ್ಟಕ್ಕೆ ಒಳಪಟ್ಟಿರುತ್ತದೆ ಏಕೆಂದರೆ ಒಟ್ಟು ಉತ್ಪತಿಯ ಲೋಡ್ ಜೊತೆಗೆ ನಷ್ಟಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಅದಕ್ಕಾಗಿಯೇ ನಾನು ಈ ಸಮೀಕರಣವನ್ನು ಬರೆಯುತ್ತಿದ್ದೇನೆ i1mPgi PLossPg2Pg3Pgm PL0 ಆದ್ದರಿಂದ ಉತ್ಪತಿಯ ಮೈನಸ್ ನಷ್ಟ ಮೈನಸ್ ಲೋಡ್ ಇದು ವಿದ್ಯುತ್ ಸಮತೋಲನ ಸಮೀಕರಣವಾಗಿದೆ ಇದು ಸಮೀಕರಣ 25 ಆಗಿದೆ ಆದ್ದರಿಂದ ಮತ್ತು Pgಯ ಮಿತಿಯನ್ನು PgiminPgiPgimax ನೀಡಲಾಗಿದೆ ಆದ್ದರಿಂದ ಈಗ ನಾವು ಏನು ಮಾಡಬಹುದೆಂದರೆ ನೀವು ಮತ್ತೆ ಲಗ್ರಾಂಜಿಯನ್ ಗುಣಕವನ್ನು ಅನುಸರಿಸಬೇಕು ಆದ್ದರಿಂದ ನಾವು ಮೊದಲು ಜನರೇಟರ್ ಮಿತಿಗಳಿಲ್ಲದೆ ಪ್ರಕರಣವನ್ನು ಪರಿಗಣಿಸುತ್ತೇವೆ ಉದಾಹರಣೆಗೆ ಜನರೇಟರ್ ಮಿತಿಯನ್ನು ನಾವು ನಂತರ ನೋಡುತ್ತೇವೆ ವರ್ಧಿತ ವೆಚ್ಚದ ಫಂಕ್ಷನ್ ಅನ್ನು ಈ ರೀತಿಯಾಗಿ ಹೇಳಬಹುದು CTi1mCiPgi i1mPgi PLossPg2Pg3Pgm PL ಇದು ಸಮೀಕರಣ 27 ಆಗಿದೆ ಇಲ್ಲಿ ವು ಲಗ್ರಾಂಜಿಯನ್ ಗುಣಕ ನಾವು ಆ ಉತ್ಪನ್ನವನ್ನು ಗೆ ಸಂಬಂಧಿಸಿದಂತೆ ತೆಗೆದುಕೊಂಡಾಗ ಮತ್ತು ಅದನ್ನು 0 ಗೆ ಸಮನಾಗಿಸಬೇಕು ಆದ್ದರಿಂದ ನೀವು ಉತ್ಪನ್ನವನ್ನು ತೆಗೆದುಕೊಂಡರೆ ಸಾಮಾನ್ಯವಾಗಿ ಈ ವಿದ್ಯುತ್ ಸಮತೋಲನ ಸಮೀಕರಣವು ವಾಸ್ತವವಾಗಿ 0 ಆಗುತ್ತದೆ ಅಂದರೆ ನೀವು ಉತ್ಪನ್ನವನ್ನು ಗೆ ಸಂಬಂಧಿಸಿದಂತೆ ತೆಗೆದುಕೊಂಡಾಗ ಇಲ್ಲಿ ಮೈನಸ್ ಚಿಹ್ನೆ ಇರುತ್ತದೆ ಆದರೆ 0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಶೂನ್ಯಕ್ಕೆ ಸಮನಾಗಿರುವ ಮೊದಲು ಮೈನಸ್ ಅನ್ನು ಪರಿಗಣಿಸುವ ಅಗತ್ಯವಿಲ್ಲ ಆದ್ದರಿಂದ ಅದಕ್ಕಾಗಿಯೇ ಆ dCTdλi1mPgi PLoss PL0 ಇದು ಸಮೀಕರಣ 28 ಈಗ ಈ ಸಮೀಕರಣದಲ್ಲಿ ಮತ್ತೆ ನೀವು Pg1 ಗೆ ಸಂಬಂಧಿಸಿದಂತೆ ಡರಿವಿಟಿವ ಅನ್ನು ತೆಗೆದುಕೊಳ್ಳುತ್ತೀರಿ ಅದು dCTdPg1dC1dPg1 ಈಗ ನಾನು Pg1ಗೆ ಸಂಬಂಧಿಸಿದಂತೆ ಡರಿವಿಟಿವ ಅನ್ನು ತೆಗೆದುಕೊಳ್ಳಿ ಎಂದರೆ ನೀವು ಹಾಗೆ ಮಾಡಿದರೆ ಅದು ಈ ರೀತಿಯಾಗಿರುತ್ತದೆ ಉದಾಹರಣೆಗೆ ನಾನು ನಿಮಗೆ ತಿಳಿಯುವುದಕ್ಕಾಗಿ ಬರೆಯುತ್ತಿದ್ದೇನೆ ಇದನ್ನು ನೀವು ಅರ್ಥಮಾಡಿಕೊಳ್ಳಬಹುದು C T ಟಿಲ್ಡ್ ವಾಸ್ತವವಾಗಿ CTi1mCiPgi λi1mPgi PLossPg2Pg3Pgm PL ಆದ್ದರಿಂದ ಈಗ ನೀವು Pg1ಗೆ ಸಂಬಂಧಿಸಿದಂತೆ ಡರಿವಿಟಿವ ಅನ್ನು ತೆಗೆದುಕೊಂಡರೆ dCTdPg1dC1dPg1 λ0 ಅಂದರೆ dC1dPg1 ಆಗುವುದು ಆದ್ದರಿಂದ ಈ ಸಮೀಕರಣ ನೀವು Pg1 dCTdPg1dC1dPg1 λ0 ಗೆ ಸಂಬಂಧಿಸಿದಂತೆ ಡರಿವಿಟಿವ ಅನ್ನು ತೆಗೆದುಕೊಳ್ಳಬೇಕಾಗುವುದು ಇದು ಸಮೀಕರಣ 29 ಆಗಿದೆ ಈಗ ಇನ್ನೊಂದು ವಿಷಯವೆಂದರೆ ಅದು ಅಂದರೆ i23m ಗಾಗಿ dCTdPgidCidPgi λ1 dPLossdPgi0 ಆದರೆ ಇಲ್ಲಿ i 1 ಆದಾಗ ಡರಿವಿಟಿವ ಅನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ i23m ಆ ಸಮಯದಲ್ಲಿ ಈ ರೀತಿಯಾಗಿರುತ್ತದೆ ಆದ್ದರಿಂದ 28 29 30 ಈ ಮೂರು ಸಮೀಕರಣಗಳನ್ನು ನಾವು ಡರಿವಿಟಿವ ದಿಂದ ಪಡೆದುಕೊಂಡಿದ್ದೇವೆ ಮುಂದೆ ಸಮೀಕರಣ 30 ಎಂದು ಬರೆಯಬಹುದು ನನ್ನ ಪ್ರಕಾರ ಈ ಸಮೀಕರಣ 30 ನಾವು ಈ ರೂಪದಲ್ಲಿ ಬರೆಯುತ್ತಿದ್ದೇವೆ LidCidPgiλ ಎಂದು ಬರೆಯಬಹುದು ನಾವು ನಿಜವಾಗಿ ಏನು ಮಾಡುತ್ತಿದ್ದೇವೆಂದರೆ ನಾವು LidCidPgiλ ಎಂದು ವ್ಯಾಖ್ಯಾನಿಸಿದ್ದೇವೆ ಅಲ್ಲಿi23m ಗಾಗಿ Li11 dPLossdPgiಆಗಿರುತ್ತದೆ ಇದರರ್ಥ ಈ ಸಮೀಕರಣವನ್ನು ಪುನಃ ನಾವು ಈರೀತಿಯಾಗಿ ಬರೆಯಬಹುದು ನಿಮ್ಮ dCidPgi1 dPLossdPgi ಮತ್ತು ನಾವು Li11 dPLossdPgi ನ್ನು ವ್ಯಾಖ್ಯಾನಿಸುತ್ತಿದ್ದೇವೆ ಇದರರ್ಥ ನಾವು LidCidPgi ಹೀಗೆ ವ್ಯಾಖ್ಯಾನಿಸುತ್ತಿದ್ದೇವೆ ಆದ್ದರಿಂದ ಅದಕ್ಕಾಗಿಯೇ ನಾನು ಈ ಸಮೀಕರಣವನ್ನು ಮಾತ್ರ ಅರ್ಥೈಸುತ್ತೇನೆ ಈ ಸಮೀಕರಣವನ್ನು LidCidPgiλ ಗೆ i23m ಈಗ ಈ ಸಮೀಕರಣದಿಂದಾಗಿ Li ನ್ನು ithಜನರೇಟರ್ ನ ಪೆನಾಲ್ಟಿ ಫ್ಯಾಕ್ಟರ್ ಎಂದು ಕರೆಯಲಾಗುತ್ತದೆ ಅಂದರೆ ಸಮೀಕರಣ 29 ರಿಂದ ಈ ಸಮೀಕರಣವನ್ನು ನೋಡುವುದಾದರೆ dC1dPg1 λ0 ನೀವು ಅದನ್ನು ಗುಣಿಸಿದಾಗ ಇದು ವಾಸ್ತವವಾಗಿ 1× dC1dPg1 ಈ ರೀತಿಯಾಗುವುದು ಅಂದರೆ ನಿಮ್ಮ L11 ಆದ್ದರಿಂದ L2 L3 ಅವುಗಳ ಮೌಲ್ಯ 1 ಅಲ್ಲ ಏಕೆಂದರೆ ಅವುಗಳು ಇದಕ್ಕೆ ಸಂಬಂಧಿಸಿವೆ ಆದ್ದರಿಂದ ಆದರೆ L11 ಅಂದರೆ ನಿಮ್ಮ L1 Liನ್ನು ithಜನರೇಟರ್ಗೆ ಪೆನಾಲ್ಟಿ ಫ್ಯಾಕ್ಟರ್ ಎಂದು ಕರೆಯಲಾಗುತ್ತದೆ ಎಂದು ನಾನು ಇಲ್ಲಿ ಬರೆದಿದ್ದೇನೆ ಸಮೀಕರಣ 29ನ್ನು ಗಮನಿಸಿದಾಗ L11 ಆದ್ದರಿಂದ ಇದರರ್ಥ ಸಾಮಾನ್ಯವಾಗಿ ಆದ್ದರಿಂದ ನೀವು ಇಲ್ಲಿ L1ನ್ನು ಸೇರಿಸಿದಾಗ i 2 3m ಆದರೆ ಈ ಸಮೀಕರಣದಲ್ಲಿ ನೀವುL1ಅನ್ನು ಸೇರಿಸಿದರೆ ಅದುL11 29 ರಲ್ಲಿ ನೀಡಲಾದ ಆಪ್ಟಿಮೈಸೇಶನ್ ಮತ್ತು 30ರ ಸಮೀಕರಣಕ್ಕೆ ಇದು ಅಗತ್ಯ ಸ್ಥಿತಿ L1dC1dPg1L2dC2dPg2L3dC3dPg3LmdCmdPgmλ ಇದು ಸಮೀಕರಣ 34 ಆದರೆ L11 ಆದ್ದರಿಂದ ಸಮೀಕರಣ 34 ವಾಸ್ತವವಾಗಿ ಎಲ್ಲಾ ಜನರೇಟರ್ಗಳನ್ನು ನಿರ್ವಹಿಸುವ ಸೂಕ್ತವಾದ ವೇಳಾಪಟ್ಟಿಗಾಗಿ ಪ್ರತಿ ಜನರೇಟರ್ಗೆ LidCidPgiλ ಪ್ರಾಡಕ್ಟ ಅನ್ನು ಸೂಚಿಸುತ್ತದೆ ನಷ್ಟ ಇಲ್ಲದಿದ್ದಾಗ ಈ L1 ನಷ್ಟದ ಪದವು ಇಲ್ಲದಿದ್ದಾಗ L1L2Lm ಇರುವುದಿಲ್ಲ ಏಕೆಂದರೆ ಆ ಸಮಯದಲ್ಲಿ ನಷ್ಟವನ್ನು ಪರಿಗಣಿಸಲಾಗಿಲ್ಲ ಆದರೆ ನೀವು ನಷ್ಟವನ್ನುL11 ಎಂದು ಪರಿಗಣಿಸಿದ ತಕ್ಷಣ ಅದು ಸರಿ ಆದರೆ L2Lm ನೀವು ಲೆಕ್ಕ ಹಾಕಬೇಕು ಇದರರ್ಥ ನಷ್ಟದ ಸೂತ್ರ ಮತ್ತು ಡರಿವಿಟಿವ ದಿಂದ ನೀವು L2Lm ಅನ್ನು ಲೆಕ್ಕಾಚಾರ ಮಾಡಬೇಕು ಆದ್ದರಿಂದ ಇದರ ಅರ್ಥವೇನೆಂದರೆ ಈ dC1dPg1dC2dPg2dC3dPg3 ಇವುಗಳೆಲ್ಲವೂ ಹೆಚ್ಚುತ್ತಿರುವ ವೆಚ್ಚದ IC ಗಳು ಮತ್ತು ಅವುಗಳ ಪೆನಾಲ್ಟಿ ಟರ್ಮ್ ನಾವು ಪೆನಾಲ್ಟಿ ಫ್ಯಾಕ್ಟರ್ Liಎಂದು ಕರೆಯುತ್ತೇವೆ L2Lm ಆದ್ದರಿಂದ ಇದು ಸ್ಥಿತಿ ಆದ್ದರಿಂದ ನಾವು ಏನು ಮಾಡುತ್ತೇವೆ ನಾವು ಒಂದನ್ನು ತೆಗೆದುಕೊಳ್ಳುತ್ತೇವೆ ಅಂದರೆ ಪ್ರತಿ ಸಿದ್ಧಾಂತಗಳನ್ನು ಅರ್ಥೈಸಿಕೊಳ್ಳುತ್ತೇವೆ ನಾವು ಏನು ಮಾಡುತ್ತೇವೆಂದರೆ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ವಾಸ್ತವವಾಗಿ ನೀವು ತರಗತಿಯಲ್ಲಿ ಕಲಿಸುವಾಗ ನಾವು ವಿದ್ಯಾರ್ಥಿಯೊಂದಿಗೆ ಅನೇಕ ಸಂಭಾಷಣೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತೇವೆ ಆದ್ದರಿಂದ ಇಲ್ಲಿ ನೀವು ನನ್ನ ಮುಂದೆ ಇಲ್ಲ ಆದ್ದರಿಂದ ನಾನು ಸಂಭಾಷಣೆಗೆ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ಹೇಗಾದರೂ ಆದರೆ ನೀವು ಈ ಎಲ್ಲವನ್ನು ಅರ್ಥಮಾಡಿಕೊಳ್ಳುತ್ತಿದ್ದೀರಿ ಎಂದು ಅಂದುಕೊಂಡಿದ್ದೇನೆ ಆದ್ದರಿಂದ ದೊಡ್ಡ ಪೆನಾಲ್ಟಿ ಅಂಶಗಳಲ್ಲಿ ಸ್ಥಾವರವನ್ನು ಕಡಿಮೆ ಆಕರ್ಷಕವಾಗಿ ಮಾಡುತ್ತದೆ ಮತ್ತು ಸ್ಥಾವರದಿಂದ ಸಣ್ಣ ಪ್ರಮಾಣದ ಇಂಕ್ರೀಮೆಂಟಲ್ ಕಾಸ್ಟ್ ನ ಅಗತ್ಯವಿರುತ್ತದೆ ಆದ್ದರಿಂದ ಸ್ವಾಭಾವಿಕವಾಗಿ ಇಂಧನ ವೆಚ್ಚವು ಕನಿಷ್ಟವಾಗಿರುತ್ತದೆ ಆದರೆ ದೊಡ್ಡ ದಂಡದ ಪೆನಾಲ್ಟಿ ಅಂಶ ಸ್ಥಾವರವನ್ನು ಕಡಿಮೆ ಆಕರ್ಷಕವಾಗಿ ಮಾಡುತ್ತದೆ ಆದ್ದರಿಂದ ಈಗ ಉದಾಹರಣೆ 4ನ್ನು ತೆಗೆದುಕೊಳ್ಳಲಾಗಿದೆ ನನ್ನ ಬಳಿ ಅದೇ ರೀತಿಯ ಕೆಲವು ಉದಾಹರಣೆಗಳಿವೆ ಬಸ್ ಒಂದು ಬಸ್ ಎರಡು ಇದು ಜನರೇಟರ್ Pg1 Pg2 ನಮ್ಮ ಉದ್ದೇಶ ನಿಜವಾದ ವಿದ್ಯುತ್ ಉತ್ಪಾದನೆಯಾಗಿದೆ ನಾವು ಸಕ್ರಿಯ ವಿದ್ಯುತ್ ಯಾವುದನ್ನೂ ಪರಿಗಣಿಸುತ್ತಿಲ್ಲ ಇದು ಬಸ್ ಒಂದು PL1 300 ಮೆಗಾವ್ಯಾಟ್ ಮತ್ತು PL2 70 ಮೆಗಾವ್ಯಾಟ್ ಆದ್ದರಿಂದ ಮಾದರಿ ವಿದ್ಯುತ್ ವ್ಯವಸ್ಥೆ ಈ ಎರಡು ಉತ್ಪಾದನಾ ಘಟಕಗಳ ಹೆಚ್ಚುತ್ತಿರುವ ವೆಚ್ಚಕ್ಕೆ IC10 35 Pg141 RsMWhr ಮತ್ತು IC20 35 Pg241 RsMWhr ನೀಡಲಾಗುತ್ತದೆ ಆದ್ದರಿಂದ ನಷ್ಟದ ಅಭಿವ್ಯಕ್ತಿ ನೀಡಲಾಗುತ್ತದೆ ವಿದ್ಯುತ್ ನಷ್ಟ ಅಭಿವ್ಯಕ್ತಿಯನ್ನುPLoss 0 001Pg2 702MW ಎಂದು ನೀಡಲಾಗಿದೆ ಆದ್ದರಿಂದ ಪ್ರಸರಣ ಲಿಂಕ್ನ ಸೂಕ್ತವಾದ ಶೆಡ್ಯೂಲಿಂಗ್ಮತ್ತು ವಿದ್ಯುತ್ ನಷ್ಟವನ್ನು ನಿರ್ಧರಿಸಬೇಕು ಪ್ರಸರಣ ಲಿಂಕ್ ಎಂದರೆ ಈ ಲೈನ್ ನಷ್ಟ ಪ್ರಸರಣ ಲಿಂಕ್ ಆದ್ದರಿಂದ ನಾವು ಈ ಸಮಸ್ಯೆಯನ್ನು ಪರಿಹರಿಸುವಾಗ ಅದು ರೇಖಾತ್ಮಕವಲ್ಲದ ಸಮೀಕರಣಗಳು ನೇರವಾಗಿ ಬರುತ್ತವೆ ಆದರಿಂದ ಪರಿಹರಿಸಲು ಆಗುವುದಿಲ್ಲ ಆದ್ದರಿಂದ ಈ ಉದಾಹರಣೆಗಾಗಿ ನಾನು ಪಡೆದ ಯಾವುದನ್ನಾದರೂ ಕೆಲವು ಪ್ರಯೋಗ ಮತ್ತು ದೋಷ ಮೌಲ್ಯವನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಅದನ್ನು ಹೇಗೆ ಪರಿಹರಿಸಬೇಕೆಂದು ನಾನು ನಿಮಗೆ ತಿಳಿಸುತ್ತೇನೆ ನಂತರದ ಹಂತದಲ್ಲಿ ನಾವು ವಿಭಿನ್ನ ರೀತಿಯ ಸಮಸ್ಯೆಯನ್ನು ತೆಗೆದುಕೊಳ್ಳುವಾಗ ಈ ಸಮಸ್ಯೆಯನ್ನು ಪುನರಾವರ್ತಿತವಾಗಿ ನಾನು ನಿಮಗೆ ಪರಿಹಾರವನ್ನು ನೀಡುವುದಿಲ್ಲ ಇತರ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತೇನೆ ಆದರೆ ಅದನ್ನು ಹೇಗೆ ಮಾಡಬೇಕೆಂದು ನಾನು ನಿಮಗೆ ಅಂತಿಮ ಸಮೀಕರಣವನ್ನು ನೀಡುತ್ತೇನೆ ಆದರೆ ಇದು ಒಂದು ಅಭ್ಯಾಸವಾಗಿರುತ್ತದೆ